ನಮಸ್ಕಾರ ಮತ್ತು ಮೆಕ್ಯಾನೊಬಯಾಲಜಿ ಪರಿಚಯದ ಇಂದಿನ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಉಪನ್ಯಾಸದಲ್ಲಿ ನಾವು ಭೌತಿಕ ಅಂಶಗಳು ಕಾಂಡಕೋಶಗಳ ವಿಧಿಯನ್ನು ಹೇಗೆ ನಿಯಂತ್ರಿಸಬಹುದು ಎಂಬುದರ ಕುರಿತು ಚರ್ಚಿಸಲು ಪ್ರಾರಂಭಿಸಿದ್ದೇವೆ ಈ ನಿಟ್ಟಿನಲ್ಲಿ ನಾವು ಮಾನವನ ಮೀಸೆಂಕೈಮಲ್ ಕಾಂಡಕೋಶಗಳನ್ನು ಎರಡು ಸಾಂದ್ರತೆಗಳಲ್ಲಿ ಲೇಪಿಸಿದ ಪತ್ರಿಕೆಯ ಬಗ್ಗೆ ಚರ್ಚಿಸಿದ್ದೇವೆ ಕಡಿಮೆ ಸಾಂದ್ರತೆ ಮತ್ತು ಹೆಚ್ಚಿನ ಸಾಂದ್ರತೆ ನಂತರ ಸಂಶೋಧಕರು ಕಂಡುಹಿಡಿದದ್ದು ಕಡಿಮೆ ಸಾಂದ್ರತೆಯಲ್ಲಿ ಜೀವಕೋಶಗಳು ಅಡಿಪೋಜೆನಿಕ್ ವಂಶಾವಳಿಯಾಗಿ ಪ್ರತ್ಯೇಕಗೊಳ್ಳುತ್ತವೆ ಮತ್ತು ಹೆಚ್ಚಿನ ಸಾಂದ್ರತೆಯಲ್ಲಿ ಆಸ್ಟಿಯೋಜೆನಿಕ್ ವಂಶಾವಳಿಯಾಗಿ ಪ್ರತ್ಯೇಕಿಸುತ್ತವೆ ಸಹಜವಾಗಿ ಕರಗುವ ಅಂಶಗಳು ಅಂತಿಮ ವ್ಯತ್ಯಾಸ ಸ್ಥಿತಿಗೆ ಸೇರುತ್ತವೆ ಈ ಸಾಂದ್ರತೆಯ ಅವಲಂಬಿತ ಪರಿಣಾಮವನ್ನು ಏಕೆ ಗಮನಿಸಲಾಗಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಂಶೋಧಕರು ಪರೋಕ್ಷವಾಗಿ ಸಾಂದ್ರತೆ ಅಥವಾ ಕೋಶ ಸಾಂದ್ರತೆಯು ಜೀವಕೋಶದ ಆಕಾರವನ್ನು ನಿಯಂತ್ರಿಸುತ್ತಿದೆ ಎಂದು ಊಹೆ ಮಾಡಿದ್ದಾರೆ ಇದನ್ನು ಪರೀಕ್ಷಿಸಲು ಸಂಶೋಧಕರು ಮಾಡಿದ್ದು ಏನೆಂದರೆ ಅವರು ಸಣ್ಣ ಅಥವಾ ದೊಡ್ಡದಾದ ಮಾದರಿಗಳನ್ನು ತೆಗೆದುಕೊಂಡರು ಮತ್ತು ನೀವು ಕೋಶಗಳನ್ನು ಬೀಜ ಮಾಡುವಾಗ ನೀವು ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ ಫೋಕಲ್ ಅಂಟಿಕೊಳ್ಳುವಿಕೆಗಳು ಮತ್ತು ಒತ್ತಡದ ನಾರುಗಳನ್ನು ಹೊಂದಿರುವ ಕೋಶವನ್ನು ಹೊಂದಿರುತ್ತೀರಿ ಮತ್ತು ಅವರು ಕಂಡುಕೊಂಡದ್ದು ಮತ್ತೆ ಅಡಿಪೋಜೆನಿಕ್ ಡಿಫ್ಫೆರೆನ್ಶಿಯೇಷನ್ ಅದು ಚಿಕ್ಕದಾಗಿರುವ ಗಾತ್ರಕ್ಕೆ ಯಾವಾಗಲೂ ಅನುಗುಣವಾಗಿರುತ್ತದೆ ಮತ್ತು ಅದರ ಮೇಲೆ ಈ ಆಸ್ಟಿಯೋಜೆನಿಕ್ ಡಿಫ್ಫೆರೆನ್ಶಿಯೇಷನ್ ಇರುತ್ತದೆ ದೊಡ್ಡ ಗಾತ್ರಗಳಲ್ಲಿ Y27632 ನೊಂದಿಗೆ ಚಿಕಿತ್ಸೆ ಪಡೆದ ಜೀವಕೋಶಗಳು ರೋ ಕೈನೇಸ್ ರಾಕ್ ಇನ್ಹಿಬಿಟರ್ ಆಗಿದ್ದರೆ ಅಡಿಪೋಜೆನಿಕ್ ಡಿಫ್ಫೆರೆನ್ಶಿಯೇಷನ್ ನಲ್ಲಿ ಹೆಚ್ಚಳ ಕಂಡು ಬರುತ್ತದೆ ಒಟ್ಟಾರೆಯಾಗಿ ಈ ಅಧ್ಯಯನಗಳು ಏನು ಸೂಚಿಸುತ್ತವೆ ಎಂದರೆ ನಾನು ಪ್ರತಿ ಎಂಎಸ್ಸಿ ಯನ್ನು ತೆಗೆದುಕೊಂಡರೆ ಭೇದದ ಸ್ಥಿತಿ ಏನು ಎಂದು ತಿಳಿಯಬೇಕು ಈ ವ್ಯತ್ಯಾಸಗಳ ಎರಡು ನಿಯಂತ್ರಕಗಳನ್ನು ನೀವು ಹೊಂದಿದ್ದೀರಿ ಮತ್ತು ಒಂದು ಜೀವಕೋಶದ ಆಕಾರ ಮತ್ತು ಪರೋಕ್ಷವಾಗಿ ಕೋಶ ಸಾಂದ್ರತೆಯು ಜೀವಕೋಶದ ಆಕಾರವನ್ನು ನಿಯಂತ್ರಿಸುತ್ತದೆ ಮತ್ತು ಕರಗುವ ಅಂಶವೂ ಇದೆ ಮತ್ತು ಆಂತರಿಕವಾಗಿ ಆಕ್ಟೊಮೈಯೋಸಿನ್ ಸಂಕೋಚನವನ್ನು ಉತ್ತೇಜಿಸುತ್ತವೆ ನೀವು ಈ ಟೆನ್ಷನ್ ಅನ್ನು ಪ್ರತಿಬಂಧಿಸಿದರೆ ನಿಮಗೆ ಸಿಗುವುದು ಅಡಿಪೋಜೆನಿಕ್ ಡಿಫ್ಫೆರೆನ್ಶಿಯೇಷನ್ ಆದರೆ ಟೆನ್ಷನ್ ಅನ್ನು ಉತ್ತೇಜಿಸಿದರೆ ಅದು ಆಸ್ಟಿಯೋಜೆನಿಕ್ ಡಿಫ್ಫೆರೆನ್ಶಿಯೇಷನ್ ಗೆ ಕಾರಣವಾಗುತ್ತದೆ ಜೀವಕೋಶದ ಆಕಾರದಂತಹ ಭೌತಿಕ ಅಂಶವು ಕಾಂಡಕೋಶಗಳ ಡಿಫ್ಫೆರೆನ್ಶಿಯೇಷನ್ ಅನ್ನು ಹೇಗೆ ನಿಯಂತ್ರಿಸುತ್ತದೆ ಎಂಬುದನ್ನು ಈ ಅಧ್ಯಯನವು ತೋರಿಸುತ್ತದೆ ಈಗ ಈ ಅಧ್ಯಯನದಲ್ಲಿ ಸಂಶೋಧಕರು ವಾಸ್ತವವಾಗಿ ವಿವಿಧ ಆಕಾರ ಮತ್ತು ಗಾತ್ರದ ಐಲ್ಯಾಂಡ್ ಗಳನ್ನು ಬಳಸುತ್ತಾರೆ ವೃತ್ತಾಕಾರದ ಐಲ್ಯಾಂಡ್ ಗಳು ಅಥವಾ ಆಯತಾಕಾರದ ಐಲ್ಯಾಂಡ್ ಗಳು ಇರಬಹುದು ಸಂಶೋಧಕರು ಗಮನಿಸಿದ ಈ ವ್ಯತ್ಯಾಸವು ಈ ಆಕಾರದಿಂದಾಗಿ ಪ್ರದೇಶ ಮತ್ತು ಆಕಾರ ಎರಡೂ ಹೀಗೆ ಬದಲಾಗಬಹುದು ಎಂಬ ಸಾಧ್ಯತೆಯಿದೆ ಒಂದೇ ಕೋಶ ಪ್ರದೇಶದ ಆಕಾರಗಳಲ್ಲಿ ಎಂಎಸ್ಸಿ ವಿಧಿ ಏನಾಗುತ್ತದೆ ಎಂದು ನೀವು ಹೇಗೆ ಊಹೆ ಮಾಡುತ್ತೀರಿ ಈ ಪ್ರಶ್ನೆಗೆ ಉತ್ತರಿಸಲು ವಿಭಿನ್ನ ಗುಂಪುಗಳು ಏನು ಮಾಡಿದೆ ಎಂಬುದನ್ನು ಪಿಎನ್ಎಎಸ್ ಸಂಶೋಧನಾ ಪತ್ರಿಕೆಯಲ್ಲಿ ಪ್ರಕಟಿಸಲಾಗಿದೆ ಸಂಶೋಧಕರು ಏನು ಮಾಡಿದರು ಎಂದರೆ ಅವರು ಆಯತಾಕಾರದ ಮಾದರಿಗಳಂತಹ ವಿಭಿನ್ನ ಮಾದರಿಗಳನ್ನು ತೆಗೆದುಕೊಂಡರು ಮತ್ತು ನೀವು ಆಕಾರ ಅನುಪಾತವನ್ನು ಬದಲಾಯಿಸುತ್ತಲೇ ಇರುತ್ತೀರಿ ಆದರೆ ಗಾತ್ರ ಅಥವಾ ಪ್ರದೇಶವು ಬದಲಾಗುವುದಿಲ್ಲ ಅಂತೆಯೇ ಇದು ಸಂಶೋಧಕರು ಆಯ್ಕೆ ಮಾಡಿದ ಒಂದು ಜಿಯೋಮೆಟ್ರಿ ಸ್ಟಟ್ಟರ್ ಗಳಾಗಿದ್ದು ಮತ್ತೊಂದು ಜಿಯೋಮೆಟ್ರಿಸ್ ನಲ್ಲಿ ಅವರು ಪೆಂಟಗನ್ ತೆಗೆದುಕೊಂಡು ನಂತರ ಅವರು ಎರಡು ವಿಭಿನ್ನ ಜಿಯೋಮೆಟ್ರಿ ಗಳನ್ನು ರಚಿಸಿದರು ಮತ್ತು ಅದರಿಂದ ಒಳಾಂಗಣವನ್ನು ನಕ್ಷತ್ರ ಆಕಾರದಲ್ಲಿ ರೂಪಿಸಿದರು ಆದ್ದರಿಂದ ಅವರು ಒಂದು ಹೂವನ್ನು ಮಾಡಿ ಇದು ಪೆಂಟಗನ್ ಮತ್ತು ಇದು ನಕ್ಷತ್ರ ಎಂದು ತೋರಿಸಿದರು ಈ ಎರಡೂ ಸಂದರ್ಭಗಳಲ್ಲಿ ವಿಭಿನ್ನ ಆಕಾರಗಳಿವೆ ಆದರೆ ಒಂದೇ ತರಹ ಪ್ರದೇಶಗಳಿವೆ ಸಂಶೋಧಕರು ಗಮನಿಸಿದ ವಿಷಯವೆಂದರೆ ಮತ್ತೆ ಆಯತಗಳ ಮೇಲೆ ಆಕಾರ ಅನುಪಾತದ ಕಾರ್ಯವಾಗಿ ಫ್ಲೋಟ್ ಮಾಡಿದರೆ ಎರಡೂ ಸಂದರ್ಭಗಳಲ್ಲಿ ಕಡಿಮೆ ಆಕಾರ ಅನುಪಾತದಲ್ಲಿದ್ದರೆ ಮಿಶ್ರ ವಿಧಿ ಇರುತ್ತದೆ ಆದ್ದರಿಂದ ಇದು ಅಡಿಪೋಜೆನಿಕ್ ಡಿಫ್ಫೆರೆನ್ಶಿಯೇಷನ್ ಮತ್ತು ಇದು ಆಸ್ಟಿಯೋಜೆನಿಕ್ ಡಿಫ್ಫೆರೆನ್ಶಿಯೇಷನ್ ಆಗಿದೆ ಸಂಶೋಧಕರು ಗಮನಿಸಿದ ಅಂಶವೆಂದರೆ ಹೆಚ್ಚುತ್ತಿರುವ ಆಕಾರ ಅನುಪಾತದೊಂದಿಗೆ ಜೀವಕೋಶಗಳು ಆಸ್ಟಿಯೋಜೆನಿಕ್ ವಂಶಾವಳಿಯಾಗಿ ವ್ಯತ್ಯಾಸಗೊಳ್ಳುತ್ತವೆ ಮತ್ತು ಇದು ಇಲ್ಲಿ ನಿಜವಾಗಿದೆ ಹೂವು ಪೆಂಟಗನ್ ಮತ್ತು ನಕ್ಷತ್ರಗಳಿವೆ ಆಸ್ಟಿಯೋಜೆನಿಕ್ ಡಿಫ್ಫೆರೆನ್ಶಿಯೇಷನ್ ಮತ್ತು ಅಡಿಪೋಜೆನಿಕ್ ಡಿಫ್ಫೆರೆನ್ಶಿಯೇಷನ್ ಗೆ ಇದೇ ರೀತಿಯ ಪ್ರವೃತ್ತಿಯನ್ನು ಸಂಶೋಧಕರು ಗಮನಿಸಿದ್ದಾರೆ ಅಂತಿಮವಾಗಿ ವಿಧಿಯಲ್ಲಿ ತೀವ್ರ ಬದಲಾವಣೆಯಿರುವ ಕಾರಣ ಏನಾದರೂ ಬದಲಾಗುತ್ತಿರಬೇಕು ಎಂದು ಇದು ಸೂಚಿಸಿದೆ ಈಗ ಇದು ಮಿಶ್ರ ವಿಧಿ ಎಂದು ದಯವಿಟ್ಟು ಗಮನಿಸಿ ಅದು ನಿಮಗೆ ನೂರು ಪ್ರತಿಶತ ಅಡಿಪೋಜೆನಿಕ್ ಅಥವಾ ನೂರು ಪ್ರತಿಶತ ಆಸ್ಟಿಯೋಜೆನಿಕ್ ಡಿಫ್ಫೆರೆನ್ಶಿಯೇಷನ್ ಅನ್ನು ಹೊಂದಿರುವುದಿಲ್ಲ ಹೂವು ಪೆಂಟಗನ್ ಮತ್ತು ನಕ್ಷತ್ರ ಎಂಬ ಈ ಮೂರು ಆಕಾರಗಳನ್ನು ಸಂಶೋಧಕರು ಆಯ್ಕೆ ಮಾಡಿದ ಆಧಾರವನ್ನು ಕಂಡುಹಿಡಿಯಲು ಮತ್ತು ಅವರು ಹೂವು ಮತ್ತು ನಕ್ಷತ್ರದ ನಡುವೆ ಹೋಲಿಸಿ ನೋಡಲು ಸೈಟೋಸ್ಕೆಲಿಟಲ್ ಮತ್ತು ಫೋಕಲ್ ಅಂಟಿಕೊಳ್ಳುವಿಕೆಯ ಸಂಘಟನೆಯ ವಿಷಯದಲ್ಲಿ ಏನು ಬದಲಾಗಿರಬಹುದು ಅವರು ಕಂಡುಕೊಂಡದ್ದೇನೆಂದರೆ ಹೂವಿನ ಮಾದರಿಗಳಲ್ಲಿ ನಾನು ಶಾಖ ನಕ್ಷೆಯನ್ನು ಬರೆಯಬೇಕಾದರೆ ಅವರು ಕಂಡುಕೊಂಡದ್ದು ಕೆಂಪು ಬಣ್ಣವು ಹೂವುಗಳ ಮೇಲೆ ಆಕ್ಟಿನ್ ಸಂಕೇತವನ್ನು ಸೂಚಿಸುತ್ತದೆ ಮತ್ತು ನೀವು ಈ ಅಂಚುಗಳಲ್ಲಿ ಆಕ್ಟಿನ್ ಸಿಗ್ನಲ್ ಅನ್ನು ಹೆಚ್ಚಿಸಿದ್ದೀರಿ ಆದರೆ ನಕ್ಷತ್ರದ ಆಕಾರಕ್ಕಾಗಿ ಇದು ಆಕ್ಟಿನ್ ಸಿಗ್ನಲ್ ಮತ್ತು ಫೋಕಲ್ ಅಂಟಿಕೊಳ್ಳುವಿಕೆಯು ಪರಿಧಿಯ ಕಡೆಗೆ ಇರುತ್ತದೆ ಆದ್ದರಿಂದ ಅವರು ಗಮನಿಸಿದ ಸಂಕೇತ ಇದಾಗಿದೆ ಆದ್ದರಿಂದ ಹೂವಿನ ಜಿಯೋಮೆಟ್ರಿ ಯಲ್ಲಿ ಅವರು ಗಮನಿಸಿದ್ದು ಇದನ್ನೇ ಆದ್ದರಿಂದ ಗ್ರೀನ್ಸ್ ವಿನ್ಕುಲಿನ್ ಅಥವಾ ಫೋಕಲ್ ಅಂಟಿಕೊಳ್ಳುವಿಕೆ ಮತ್ತು ಕೆಂಪು ಆಕ್ಟಿನ್ ಆಗಿರುತ್ತದೆ ನಕ್ಷತ್ರಾಕಾರದ ಐಲ್ಯಾಂಡ್ ಗಳಲ್ಲಿ ಫೋಕಲ್ ಅಂಟಿಕೊಳ್ಳುವಿಕೆಯ ಸಂಕೇತವನ್ನು ಅವರು ಕಂಡುಕೊಂಡರು ಅವರು ಈ ರೀತಿಯ ನಕ್ಷತ್ರ ಆಕಾರವನ್ನು ಸ್ವಲ್ಪ ವಕ್ರತೆಯೊಂದಿಗೆ ರಚಿಸಿದರು ಅವರು ಕಂಡುಕೊಂಡದ್ದು ಫೋಕಲ್ ಅಂಟಿಕೊಳ್ಳುವಿಕೆಯ ಸಂಕೇತವು ನಕ್ಷತ್ರಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದೆ ಮತ್ತು ಅದರ ಪ್ರಕಾರ ಒತ್ತಡದ ಫೈಬರ್ ಸಿಗ್ನಲ್ ಸಹ ಹೆಚ್ಚು ಪ್ರಬಲವಾಗಿದೆ ನೀವು ನೋಡುವುದು ಸೈಟೋಸ್ಕೆಲಿಟಲ್ ಮತ್ತು ಫೋಕಲ್ ಅಂಟಿಕೊಳ್ಳುವಿಕೆಯ ಸಂಘಟನೆಯೊಂದಿಗೆ ಡಿಫ್ಫೆರೆನ್ಶಿಯೇಷನ್ ಸಂಬಂಧಿಸಿದೆ ಎಂದು ಹೆಚ್ಚು ಒತ್ತಡದ ನಾರುಗಳಿದ್ದ ನಕ್ಷತ್ರದ ಮೇಲೆ ಇದು ಆಸ್ಟಿಯೋಜೆನಿಕ್ ಡಿಫ್ಫೆರೆನ್ಶಿಯೇಷನ್ ಅನ್ನು ಪ್ರೇರೇಪಿಸುತ್ತದೆ ಆದರೆ ಹೂವಿನ ಮೇಲೆ ಅಡಿಪೋಜೆನಿಕ್ ಡಿಫ್ಫೆರೆನ್ಶಿಯೇಷನ್ ಗೆ ಹೆಚ್ಚಿನ ಆದ್ಯತೆ ಇದ್ದು ಮತ್ತು ಒತ್ತಡದ ಹೆಚ್ಚಳವು ಆಸ್ಟಿಯೋಜೆನಿಕ್ ಡಿಫ್ಫೆರೆನ್ಶಿಯೇಷನ್ ಅನ್ನು ಉತ್ತೇಜಿಸುತ್ತದೆ ಎಂಬ ಕಲ್ಪನೆಗೆ ಅನುಗುಣವಾಗಿರುತ್ತದೆ ಆದ್ದರಿಂದ ಹೂವಿನ ಆಕಾರದ ಮಾದರಿಗಳಲ್ಲಿ ಒತ್ತಡದ ನಾರುಗಳ ಕಡಿಮೆ ಒತ್ತಡ ಅಥವಾ ಕಡಿಮೆ ಶೇಖರಣೆ ಮತ್ತು ನಕ್ಷತ್ರಾಕಾರದ ಮಾದರಿಯಲ್ಲಿ ಹೆಚ್ಚಿನ ಒತ್ತಡದ ನಾರುಗಳು ಮತ್ತು ದೊಡ್ಡ ಫೋಕಲ್ ಅಂಟಿಕೊಳ್ಳುವಿಕೆಗಳು ಇರುವುದನ್ನು ಕಾಣಬಹುದು ಜೀವಕೋಶದ ಆಕಾರವು ಕಾಂಡಕೋಶದ ವಿಧಿಗೆ ಪ್ರಮುಖ ನಿರ್ಣಾಯಕವಾಗಿದೆ ಎಂಬ ಅಂಶವನ್ನು ಇದು ಮತ್ತೊಮ್ಮೆ ತೋರಿಸುತ್ತದೆ ಇದಲ್ಲದೆ ನೀವು ಇತರ ಭೌತಿಕ ಸೂಚನೆಗಳನ್ನು ಯೋಚಿಸಿದರೆ ಈ ರೀತಿಯ ಕೋಶ ಆಕಾರಗಳು ಉದಾಹರಣೆಗೆ ನಕ್ಷತ್ರ ಅಥವಾ ಹೂವು ನೀವು ಈ ಆಕಾರಗಳನ್ನು ಎಂಜಿನಿಯರ್ ಮಾಡಬಹುದು ಆದರೆ ಈ ಆಕಾರಗಳು ಇನ್ವಿವೊ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಸಂಭವಿಸುವುದಿಲ್ಲ ಹಾಗಾದರೆ ಕಾಂಡಕೋಶದ ವಿಧಿಯ ಮೇಲೆ ಪ್ರಭಾವ ಬೀರುವ ಸಂಬಂಧಿತ ಅಂಶಗಳಲ್ಲಿ ಯಾವುದು ಮತ್ತು ಅಂತಹ ಒಂದು ಅಂಶವೆಂದರೆ ಅಂಗಾಂಶದ ಬಿಗಿತ ಆದ್ದರಿಂದ ರಕ್ತವು ದ್ರವದಂತಿದೆ ಮಿದುಳು ಮೃದುವಾಗಿರುತ್ತದೆ ಆದರೆ ಇದು ರಕ್ತಕ್ಕಿಂತ ಗಟ್ಟಿಯಾಗಿರುತ್ತದೆ ಏಕೆಂದರೆ ರಕ್ತವು ದ್ರವದಂತೆ ಇರುತ್ತದೆ ಸ್ನಾಯು ಅಂಗಾಂಶವು ಮೆದುಳುಗಿಂತ ಗಟ್ಟಿಯಾಗಿರುತ್ತದೆ ಮತ್ತು ಸಹಜವಾಗಿ ಮೂಳೆ ಗಟ್ಟಿಯಾಗಿರುವುದು ನಾನು ಮುಂದೆ ಬಿಗಿತದ ಪ್ರಮಾಣವನ್ನು ಬರೆಯಬೇಕಾದರೆ ಮೆದುಳಿನ ಸ್ನಾಯು ಮತ್ತು ಮೂಳೆ ವಿಭಿನ್ನ ಯಾಂತ್ರಿಕ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ ಒಂದು ಕಿಲೋ ಪ್ಯಾಸ್ಕಲ್ ನ ಪ್ರಮಾಣದಲ್ಲಿ ಮೆದುಳು ಮೃದುವಾಗಿರುತ್ತದೆ ಸ್ನಾಯು ಹನ್ನೆರಡು ಕಿಲೋ ಪ್ಯಾಸ್ಕಲ್ ನ ಬಿಗಿತದ ಪ್ರಮಾಣದಲ್ಲಿ ಮಧ್ಯಂತರವಾಗಿದೆ ಮತ್ತು ಮೂಳೆ ಬದಲಿಗೆ ಕೊಲಾಜೆನಸ್ ನೂರು ಕಿಲೋ ಪ್ಯಾಸ್ಕಲ್ ನ ಪ್ರಮಾಣದಲ್ಲಿ ಗಟ್ಟಿಯಾಗಿರುತ್ತದೆ ಆದ್ದರಿಂದ ಇನ್ವಿವೊ ದಲ್ಲಿ ಬಿಗಿತವು ಹೆಚ್ಚಳವಾದಂತೆ ಸ್ವಾಭಾವಿಕವಾಗಿ ಪ್ರಮಾಣದ ಕ್ರಮದಲ್ಲಿ ಹೆಚ್ಚಳವಾಗುತ್ತದೆ ವಯಸ್ಕ ಕಾಂಡಕೋಶಗಳು ಈ ಎಲ್ಲಾ ಅಂಗಾಂಶಗಳಲ್ಲಿ ಅಸ್ತಿತ್ವದಲ್ಲಿವೆ ಮತ್ತು ಈ ಕಾಂಡಕೋಶಗಳು ಈ ಬಿಗಿತದ ಗುಣದಿಂದ ಪ್ರಭಾವಿತವಾಗಿರುತ್ತದೆ ಈ ಪ್ರಶ್ನೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದ ಮೊದಲ ಅಧ್ಯಯನಗಳಲ್ಲಿ ಒಂದನ್ನು ಯು ಲಿ ವಾಂಗ್ ಮಾಡಿದ್ದಾರೆ ಅವರು ಏನು ಮಾಡಿದರು ಎಂದರೆ ಅವರು ಎರಡು ತಲಾಧಾರಗಳನ್ನು ರಚಿಸಿದರು ಅವರು ಎರಡು ತಲಾಧಾರಗಳನ್ನು ಬಳಸಿದರು ಮತ್ತು ಒಂದು ಮೃದುವಾದದ್ದು ಮತ್ತು ಇನ್ನೊಂದು ಗಟ್ಟಿಯಾದದ್ದು ಮತ್ತು ಇವುಗಳ ಮೇಲೆ ಅವರು ಫೈಬ್ರೊಬ್ಲಾಸ್ಟ್ ಗಳು ಮತ್ತು ಎಪಿಥೇಲಿಯಲ್ ಕೋಶಗಳನ್ನು ಲೇಪಿಸಿದರು ಮತ್ತು ಈ ತಲಾಧಾರಗಳ ಮೇಲೆ ವೇಗವಾಗಿ ಚಲಿಸುವ ಕೋಶಗಳ ಅವಲಂಬನೆ ಏನು ಮತ್ತು ಅವರು ಕಂಡುಕೊಂಡದ್ದು ಏನೆಂದು ತಿಳಿಯಲು ಅವರು ಬಯಸಿದ ಅವರು ಮೃದು ಪರಿಸರವು ಹೆಚ್ಚು ಸಣ್ಣ ಅಥವಾ ಹೆಚ್ಚು ದುಂಡಾದ ಮತ್ತು ಸಣ್ಣ ಕೋಶ ಪ್ರದೇಶಗಳನ್ನು ಪ್ರದರ್ಶಿಸುತ್ತದೆ ಬಿಗಿಯಾದ ಮ್ಯಾಟ್ರಿಕ್ಸ್ ನಲ್ಲಿರುವ ಅದೇ ಕೋಶಗಳು ಹೆಚ್ಚು ಉದ್ದವಾದ ಆಕಾರವನ್ನು ಪ್ರದರ್ಶಿಸುತ್ತವೆ ಇದು ಮೃದುವಾದ ಮೇಲ್ಮೈಯಲ್ಲಿ ಹೆಚ್ಚು ದುಂಡಾದ ಫಿನೋಟೈಪ್ ಮತ್ತು ಗಟ್ಟಿಯಾದ ಮೇಲ್ಮೈಯಲ್ಲಿ ಹೆಚ್ಚು ಉದ್ದವಾದ ಫಿನೋಟೈಪ್ ಆಗಿದೆ ಕೋಶ ಹರಡುವಿಕೆಯನ್ನು ಹೆಚ್ಚಿಸುವ ಬಿಗಿತದಲ್ಲಿ ಹೆಚ್ಚಳವಿದೆ ಮತ್ತು ಗಟ್ಟಿಯಾದ ಮೇಲ್ಮೈಗಳಲ್ಲಿ ಕೋಶ ಹರಡುವಿಕೆಯ ಹೆಚ್ಚಳವು ಫೋಕಲ್ ಅಂಟಿಕೊಳ್ಳುವಿಕೆಯ ಗಾತ್ರ ಮತ್ತು ಎಫ್ಎ ಸಿಗ್ನಲಿಂಗ್ ಅಂದರೆ ಅಂಟಿಕೊಳ್ಳುವಿಕೆ ಸಿಗ್ನಲಿಂಗ್ ಹೆಚ್ಚಳಕ್ಕೆ ಸಂಬಂಧಿಸಿದೆ ಅವರು ಗಮನಿಸಿದ ಸಂಗತಿಯೆಂದರೆ ಗಟ್ಟಿಯಾದ ಪರಿಸರದಲ್ಲಿ ಎಫ್ಎಕೆ ಅಥವಾ ಪ್ಯಾಕ್ಸಿಲಿನ್ ನ ಫಾಸ್ಫೊರಿಲೇಷನ್ ಇರುತ್ತದೆ ಎಂದು ಈ ಸಮಗ್ರ ಸಿಗ್ನಲಿಂಗ್ ಅಣುಗಳು ಗಟ್ಟಿಯಾದ ಮ್ಯಾಟ್ರಿಕ್ಸ್ ಗಳಲ್ಲಿ ಹೆಚ್ಚು ಫಾಸ್ಫೊರಿಲೇಟೆಡ್ ಆಗಿರುತ್ತವೆ ಆದ್ದರಿಂದ ಅಭಿವ್ಯಕ್ತಿ ಗಟ್ಟಿಯಾದ ಮ್ಯಾಟ್ರಿಕ್ಸ್ ಗಳ ಮೇಲೆ ನಿಯಂತ್ರಿಸಲ್ಪಡುತ್ತದೆ ಇದು ಮೊದಲ ಅಧ್ಯಯನಗಳಲ್ಲಿ ಒಂದಾಗಿದೆ ಇದು 1997 ರಲ್ಲಿ ಪಿಎನ್ಎಎಸ್ ಸಂಶೋಧನಾ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ ಕೋಶ ಹರಡುವಿಕೆಯನ್ನು ಉತ್ತೇಜಿಸುವಲ್ಲಿ ಬಿಗಿತದ ಪರಿಣಾಮವನ್ನು ಪ್ರದರ್ಶಿಸುವ ಮೊದಲ ಅಧ್ಯಯನಗಳಲ್ಲಿ ಇದು ಒಂದು ತರುವಾಯ ಸಾಕಷ್ಟು ಅಧ್ಯಯನಗಳು ನಡೆದಿವೆ ಆದರೆ ಇತರ ಕೋಶ ಪ್ರಕಾರಗಳನ್ನು ಅಂತಹ ಪರಿಸರದಲ್ಲಿ ಐದರಿಂದ ಆರು ಗಂಟೆಗಳ ದೀರ್ಘಾವಧಿಯವರೆಗೆ ಇರಿಸಿದರೆ ಮತ್ತು ಹರಡಿದರೆ ಏನಾಗಬಹುದು ಎಂಬ ಪ್ರಶ್ನೆ ಸ್ವಯಂ ಉದ್ಭವಿಸುತ್ತದೆ ತರುವಾಯ ಸ್ನಾಯು ಕೋಶಗಳ ವ್ಯತ್ಯಾಸದ ಬಗ್ಗೆ ಒಂದು ಅಧ್ಯಯನವಿದೆ ಅವರು ಕೇಳಿದ್ದು ಸ್ನಾಯು ಕೋಶಗಳು ನಿರ್ದಿಷ್ಟವಾಗಿ ಸಿ 2 ಸಿ 12 ಕೋಶಗಳಂತಹ ಸ್ಕೆಲಿಟಲ್ ಸ್ನಾಯು ಕೋಶಗಳನ್ನು ಪ್ರತ್ಯೇಕಿಸಲು ಪ್ರತ್ಯೇಕ ಕೋಶಗಳಿವೆ ಅವುಗಳು ಒಟ್ಟಿಗೆ ಸೇರುತ್ತವೆ ಮತ್ತು ನಂತರ ಅವು ಅಂತಿಮವಾಗಿ ಮಲ್ಟಿನ್ಯೂಕ್ಲಿಯೇಟೆಡ್ ಕೋಶಗಳನ್ನು ರೂಪಿಸುತ್ತವೆ ಇಲ್ಲಿ ನೀಲಿ ಬಣ್ಣದ್ದು ಇವು ನ್ಯೂಕ್ಲಿಯರ್ ಮತ್ತು ಈ ಮಲ್ಟಿನ್ಯೂಕ್ಲಿಯೇಟೆಡ್ ರಚನೆಗಳು ನಂತರ ಮೈಯೊಟ್ಯೂಬ್ ಗಳಾಗಿ ರೂಪುಗೊಳ್ಳುತ್ತವೆ ನಂತರ ಇದನ್ನು ಬ್ಯಾಂಡೆಡ್ ರಚನೆ ಎಂದು ನೋಡಬಹುದು ಮತ್ತು ಇದನ್ನು ಸ್ಟ್ರೈಯೆಷನ್ಸ್ ಎಂದೂ ಕರೆಯಲಾಗುತ್ತದೆ ಹೀಗಾಗಿ ಇದನ್ನು ವೈದ್ಯ ಡೆನ್ನಿಸ್ ಡಿಷರ್ ಅವರ ಗುಂಪು ಇದನ್ನು ಮಾಡಿದೆ ಅಧ್ಯಯನವು ಏನು ತೋರಿಸಿದೆ ಎಂದರೆ ನೀವು ವಿಭಿನ್ನ ತಲಾಧಾರಗಳನ್ನು ಮೃದುವಿನಿಂದ ಗಟ್ಟಿಯಾಗಿರುವ ತನಕ ಈ ಜೆಲ್ ಗಳ ಮೇಲೆ ತೆಗೆದುಕೊಂಡರೆ ಸಂಶೋಧಕರು ಏನು ಮಾಡಿದರು ಎಂದರೆ ಅವರು ಈ ಐಲ್ಯಾಂಡ್ ಗಳನ್ನು ಮಾದರಿಯಾಗಿಟ್ಟುಕೊಂಡಿದ್ದಾರೆ ಆದ್ದರಿಂದ ಇವು ಇಸಿಎಂ ಲೇಪಿತ ಐಲ್ಯಾಂಡ್ ಆಗಿದ್ದು ಪಾಲಿಯಾಕ್ರಿಲಾಮೈಡ್ ಜೆಲ್ ಗಳ ಮೇಲೆ ಸ್ಟ್ಯಾಂಪ್ ಮಾಡಲಾಗಿದೆ ಸಂಶೋಧಕರು ಗಮನಿಸಿದ ಸಂಗತಿಯೆಂದರೆ ವೈ ಅಕ್ಷವು ಸ್ಟ್ರೈಯೆಷನ್ಸ್ ಮತ್ತು ಆರಂಭಿಕ ಸಮಯದ ಹಂತಗಳಲ್ಲಿ ನೀವು ನೋಡುವ ಬಿಗಿತದ ಕಾರ್ಯವಾಗಿ ಈ ಕೋಶಗಳು ಜೆಲ್ ಗಳ ಮೇಲೆ ಎರಡು ದುರ್ಬಲ ಸಮಯದ ಹಂತದಲ್ಲಿ ಪೀಕ್ ಅನ್ನು ಪ್ರದರ್ಶಿಸುತ್ತವೆ ಅವು ಸರಿಸುಮಾರು ಹನ್ನೆರಡು ಕಿಲೋ ಪ್ಯಾಸ್ಕೇಲ್ ಬಿಗಿತ ಮತ್ತು ಸಮಯವು ಕಳೆದಹಾಗೆ ಡಿಫ್ಫೆರೆನ್ಶಿಯೇಷನ್ ಪ್ರೊಫೈಲ್ ಇನ್ನಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ ಆದರೆ ಪೀಕ್ ನ ಸ್ಥಾನವು ಬದಲಾಗದೆ ಉಳಿಯುತ್ತದೆ ಕೋಶಗಳನ್ನು ಅತ್ಯುತ್ತಮವಾಗಿ ಬೇರ್ಪಡಿಸುವ ಈ ವಲಯವನ್ನು ಹನ್ನೆರಡು ಕೆಪಿಎ ಜೆಲ್ ಗಳಲ್ಲಿ ಗಮನಿಸಬಹುದು ಈ ಮ್ಯಾಟ್ರಿಸೆಸ್ ಗಳಲ್ಲಿ ಜೀವಕೋಶಗಳು ಗರಿಷ್ಠ ಸ್ಟ್ರೈಯೆಷನ್ಸ್ ಅಥವಾ ಗರಿಷ್ಠ ಮರುಸಂಘಟನೆಯನ್ನು ಏಕೆ ಪ್ರದರ್ಶಿಸುತ್ತಿವೆ ಎಂಬುದು ಸ್ಪಷ್ಟವಾದ ಪ್ರಶ್ನೆಯಾಗಿದೆ ಸಂಶೋಧಕರು ಏನು ಮಾಡಿದರು ಎಂದರೆ ಅವರು ಸ್ನಾಯು ಅಂಗಾಂಶವನ್ನು ತೆಗೆದು ಅದರ ಬಿಗಿತವನ್ನು ಅಳೆದು ಮತ್ತು ಅವರು ಕಂಡುಕೊಂಡ ಪ್ರಕಾರ ಸ್ನಾಯು ಅಂಗಾಂಶಗಳ ಬಿಗಿತ ನಿಖರವಾಗಿ ವಲಯದಲ್ಲಿದೆ ಇದರಲ್ಲಿ ಈ ಜೆಲ್ ಗಳ ಮೇಲೆ ಗರಿಷ್ಠ ಪ್ರಮಾಣದ ಸ್ಟ್ರೈಯೆಷನ್ಸ್ ಗಳನ್ನು ಗಮನಿಸಬಹುದು ಮತ್ತು ಸ್ನಾಯು ಕೋಶಗಳು ಸ್ನಾಯುವಿನ ಪರಿಸರಗಳಂತೆ ಅದರ ಮೇಲೆ ಅತ್ಯುತ್ತಮವಾಗಿ ಡಿಫ್ಫೆರೆನ್ಶಿಯೇಷನ್ ಅನ್ನು ಸೂಚಿಸುತ್ತವೆ ಆದ್ದರಿಂದ ಈ ಅಧ್ಯಯನವು ಸ್ನಾಯು ಕೋಶಗಳು ಸ್ನಾಯುವಿನ ಪರಿಸರಗಳಂತೆ ಅದರ ಮೇಲೆ ಅತ್ಯುತ್ತಮವಾಗಿ ಡಿಫ್ಫೆರೆನ್ಶಿಯೇಷನ್ ಅನ್ನು ಸೂಚಿಸುತ್ತವೆ ಅವರು ಒಂದು ಮಾದರಿಯ ಪ್ರಯೋಗಗಳನ್ನು ಮಾಡಿದ್ದಾರೆ ಇದರಲ್ಲಿ ನಾವು ಮಯೋಟ್ಯೂಬ್ ಗಳ ಕೆಳ ಪದರವನ್ನು ಹೊಂದಿರುವ ಈ ಮಾದರಿಗಳಲ್ಲಿ ಮತ್ತು ಮೇಲಿನ ಪದರದಲ್ಲಿ ನೀವು ಇನ್ನೂ ಒಂದು ಕೋಶ ಪದರವನ್ನು ಸೇರಿಸುತ್ತೀರಿ ಆದ್ದರಿಂದ ಕೆಳಗಿನ ಪದರವು ಮೈಯೊಟ್ಯೂಬ್ ಗಳು ಮೇಲಿನ ಪದರಗಳಲ್ಲಿ ಇದು ಮೊದಲ ಮೈಯೊಟ್ಯೂಬ್ ಪದರ ಮತ್ತು ನೀವು ಏನು ಮಾಡುತ್ತೀರಿ ಎಂದರೆ ನೀವು ಕೆಳ ಪದರವನ್ನು ಪಡೆದ ನಂತರ ಈ ಪ್ರಯೋಗಗಳನ್ನು ಗಾಜಿನ ಮೇಲೆ ಮಾಡಲಾಯಿತು ಇದು ಗಾಜಿನ ತಲಾಧಾರವಾಗಿದ್ದು ಅಲ್ಲಿ ನೀವು ಮತ್ತೆ ಮಾದರಿಗಳನ್ನು ಹೊಂದಿದ್ದೀರಿ ನೀವು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಮಯೋಟ್ಯೂಬ್ ಗಳನ್ನು ಪಡೆಯಬಹುದು ಸಂಶೋಧಕರು ಮೊದಲು ಗಮನಿಸಿದ್ದು ಗಾಜಿನ ತಲಾಧಾರಗಳ ಮೇಲೆ ಸಿ2 ಸಿ12 ಕೋಶಗಳು ಎಂದಿಗೂ ಭಿನ್ನವಾಗಿರಲಿಲ್ಲ ಆದರೆ ನೀವು ಕೋಶಗಳ ಎರಡನೇ ಪದರವನ್ನು ಇರಿಸಿದಾಗ ಅವರು ಕಂಡುಕೊಂಡದ್ದು ಈ ಸ್ಟ್ರೈಯೆಷನ್ಸ್ ಗಳ ರಚನೆಯನ್ನು ಸ್ನಾಯು ಕೋಶಗಳ ಕೆಳಗಿನ ಪದರದಲ್ಲಿ ಲೇಪಿಸಿದಾಗ ಇದು ಬಹಳ ಪ್ರಮುಖವಾಗಿತ್ತು ಹೀಗಾಗಿ ಇವು ಸ್ನಾಯು ಕೋಶಗಳು ಮಾತ್ರವೇ ಆಗಿವೆ ಒಂದು ಅರ್ಥದಲ್ಲಿ ಇದು ಮತ್ತೆ ಸ್ನಾಯು ಕೋಶಗಳ ಎರಡನೇ ಪದರವು ಜೀವಕೋಶಗಳನ್ನು ಬೇರ್ಪಡಿಸುವ ಸ್ನಾಯುದಂತಹ ಪರಿಸರ ಎಂದು ಸೂಚಿಸುತ್ತದೆ ಆದಾಗ್ಯೂ ಕೆಳಭಾಗದಲ್ಲಿ ಫೈಬ್ರೊಬ್ಲಾಸ್ಟ್ ಗಳ ಪದರದೊಂದಿಗೆ ಪ್ರಯೋಗವನ್ನು ಪುನರಾವರ್ತಿಸಿದಾಗ ಎರಡನೇ ಪದರವು ಯಾವುದೇ ಸ್ಟ್ರೈಯೆಷನ್ಸ್ ಗಳನ್ನು ಹೊಂದಿರಲಿಲ್ಲ ಫೈಬ್ರೊಬ್ಲಾಸ್ಟ್ ಬಿಗಿತದಲ್ಲಿ ಎರಡರಿಂದ ಐದು ಕಿಲೋ ಪ್ಯಾಸ್ಕಲ್ ಎಂದು ತಿಳಿದುಬಂದಿದೆ ಮತ್ತು ಸ್ನಾಯು ಕೋಶಗಳು ಹತ್ತು ಹದಿನೈದು ಕಿಲೋ ಪ್ಯಾಸ್ಕಲ್ ಬಿಗಿತದ ಕ್ರಮದಲ್ಲಿರುತ್ತವೆ ಸ್ನಾಯುದಂತಹ ಪರಿಸರದ ಮೇಲೆ ಇರಿಸಿದಾಗ ಸ್ನಾಯು ಕೋಶಗಳು ಅತ್ಯುತ್ತಮವಾಗಿ ಡಿಫ್ಫೆರೆನ್ಶಿಯೇಟ್ ಆಗುತ್ತವೆ ಎಂಬ ಕಲ್ಪನೆಯನ್ನು ಇದು ಮತ್ತೊಮ್ಮೆ ಬಲಪಡಿಸುತ್ತದೆ ಈ ಸ್ನಾಯು ಕೋಶಗಳು ಸ್ನಾಯು ಕೋಶಗಳಂತೆ ವರ್ತಿಸುತ್ತವೆ ಮತ್ತು ಸ್ನಾಯು ಪರಿಸರಗಳಲ್ಲಿ ಇರಿಸಿದಾಗ ಕ್ರಿಯಾತ್ಮಕ ಸ್ನಾಯು ಕೋಶಗಳಾಗುತ್ತವೆ ಎಂದು ಎರಡೂ ಅಧ್ಯಯನಗಳು ಈ ವಿದ್ಯಮಾನಗಳನ್ನು ಪುನರುಚ್ಚರಿಸುತ್ತದೆ ತರುವಾಯ ಈ ಪದಗಳ ಆಧಾರದ ಮೇಲೆ ಹೆಲನ್ ಬ್ಲೂ ಕೆಲ ಒಂದು ಪ್ರಯೋಗಗಳನ್ನು ಮಾಡಿದರು ಅವರು ಏನು ಮಾಡಿದ್ದಾರೆಂದರೆ ಅವರು ಮತ್ತೊಮ್ಮೆ ಸ್ಕೆಲಿಟಲ್ ಸ್ನಾಯು ಕೋಶಗಳನ್ನು ತೆಗೆದುಕೊಂಡರು ಅವರು ಅವುಗಳನ್ನು ಪಿಎ ಜೆಲ್ ಗಳ ಮೇಲೆ ಕಂಡಿಷನ್ಡ್ ಗೊಳಿಸಿದರು ಅದು ಸ್ನಾಯುವಿನ ಅಂಗಾಂಶಗಳ ಬಿಗಿತವನ್ನು ಅನುಕರಿಸುತ್ತದೆ ಮತ್ತು ಇನ್ವಿವೊ ಗೆ ಸ್ಥಳಾಂತರಿಸಿದಾಗ ಈ ಕೋಶಗಳು ಉತ್ತಮ ಎಂಗ್ರಾಫ್ಟ್ಮೆಂಟ್ ಅನ್ನು ಪ್ರದರ್ಶಿಸುತ್ತವೆ ಎಂದು ಅವರು ತೋರಿಸಿದರು ಈ ಎಲ್ಲಾ ಅಧ್ಯಯನಗಳು ಕೋಶಗಳು ನಿರ್ದಿಷ್ಟ ರೀತಿಯ ಪರಿಸರಕ್ಕೆ ಆದ್ಯತೆ ನೀಡುತ್ತವೆ ಎಂದು ಸೂಚಿಸುತ್ತವೆ ಇದು ಕಾಂಡಕೋಶಗಳ ಬಗ್ಗೆ ಏನು ಮತ್ತು ವಿಭಿನ್ನ ಸ್ಥಿತಿಸ್ಥಾಪಕತ್ವಗಳ ಮ್ಯಾಟ್ರಿಸೈಸ್ ಗಳ ಮೇಲೆ ಇರಿಸಿದಾಗ ಈ ಕಾಂಡಕೋಶಗಳು ಹೇಗೆ ವರ್ತಿಸುತ್ತವೆ ಎಂಬ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ ಆದ್ದರಿಂದ ಡೆನ್ನಿಸ್ ಡಿಷರ್ ಅವರ ಗುಂಪು ಪಿಎ ಜೆಲ್ ಗಳನ್ನು ಬಳಸಿ ಈ ಅಧ್ಯಯನವನ್ನು ಮಾಡಿ ಅವರು ಮಾನವನ ಮಿಸೆಂಕೈಮಲ್ ಕಾಂಡಕೋಶ ವಿಧಿಯ ಮೇಲೆ ಬಿಗಿತದ ಪರಿಣಾಮವೇನು ಎಂಬ ಪ್ರಶ್ನೆಯನ್ನು ಕೇಳಿದರು ಇದು 2006 ರಲ್ಲಿ ಸೆಲ್ ನಲ್ಲಿ ಪ್ರಕಟವಾದ ಹೆಗ್ಗುರುತು ಸಂಶೋಧನಾ ಪತ್ರಿಕೆಯಾಗಿದೆ ಇದು ನಿಮ್ಮ ಓದುವ ನಿಯೋಜನೆಯ ಭಾಗವಾಗಿರುತ್ತದೆ ಮತ್ತು ಸದ್ಯಕ್ಕೆ ನಾನು ಇಲ್ಲಿಗೆ ನಿಲ್ಲಿಸುತ್ತೀನಿ ಮತ್ತು ಮುಂದಿನ ತರಗತಿಯಲ್ಲಿ ಈ ಸಂಶೋಧನಾ ಪತ್ರಿಕೆದೊಂದಿಗೆ ಪ್ರಾರಂಭಿಸುತ್ತೇನೆ ನಿಮ್ಮ ಗಮನಕ್ಕೆ ಧನ್ಯವಾದಗಳು